ಒಂದು ಆಯಾಮದ ಆವರ್ತಕ ಸಾಮರ್ಥ್ಯಕ್ಕಾಗಿ ಶ್ರೋಡಿಂಗರ್ ಸಮೀಕರಣದ ಪರಿಹಾರ ಬ್ಲೋಚ್ ಪ್ರಮೇಯ ಆದ್ದರಿಂದ ನಾವು ಶ್ರೋಡಿಂಗರ್ ಸಮೀಕರಣವನ್ನು ವಿಭಿನ್ನ ಸಾಮರ್ಥ್ಯಗಳಲ್ಲಿ ಪರಿಹರಿಸುವ ಒಂದೆರಡು ಉದಾಹರಣೆಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ನಾವು 1D ನಲ್ಲಿ ಒಂದು ಶ್ರೋಡಿಂಗರ್ ಸಮೀಕರಣವನ್ನು ಚರ್ಚಿಸಿದ್ದೇವೆ ನಂತರ ನಾವು ಉಚಿತ ಕಣಗಳ ಬಗ್ಗೆಯೂ ಚರ್ಚಿಸಿದ್ದೇವೆ ಮತ್ತು ಇದು ಲೋಹಗಳಿಗೆ ಸಂಬಂಧಿಸಿದೆ ಗೋಲಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಿಗಾಗಿ ನಾವು ಶ್ರೋಡಿಂಗರ್ ಸಮೀಕರಣವನ್ನು ಸಹ ಚರ್ಚಿಸಿದ್ದೇವೆ ಮತ್ತು ಇದು ಹೈಡ್ರೋಜನ್ ಪರಮಾಣು ಅಥವಾ ಅಯಾನುಗಳಂತಹ ಹೈಡ್ರೋಜನ್ ಗೆ ಸಂಬಂಧಿಸಿದೆ ಮತ್ತು ಪದದ ಮೇಲಿನ ಈ ಉಪನ್ಯಾಸ ಮತ್ತು ಈ ಕೋರ್ಸ್ನಲ್ಲಿ ನಾವು ಮಾಡುತ್ತಿರುವ ಅಂತಿಮ ಉದಾಹರಣೆಯಾಗಿದೆ ನಾವು ಆವರ್ತಕ ಸಾಮರ್ಥ್ಯದಲ್ಲಿ ಎಲೆಕ್ಟ್ರಾನ್ ಅಥವಾ ಕಣಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ ಮತ್ತು ಮತ್ತೊಮ್ಮೆ ನಾವು ಒಂದು ಆಯಾಮದ ಪ್ರಕರಣಗಳಿಗೆ ನಮ್ಮನ್ನು ನಿರ್ಬಂಧಿಸುತ್ತೇವೆ ಮತ್ತು ಬ್ಯಾಂಡ್ಗಳು ಹೇಗೆ ಉದ್ಭವಿಸುತ್ತವೆ ಮತ್ತು ಇದು ಘನವಸ್ತುಗಳಿಗೆ ಸಂಬಂಧಿಸಿದೆ ಎಂದು ನಿಮಗೆ ಕಲ್ಪನೆಯನ್ನು ನೀಡಲು ಇದು ಸಾಕಾಗುತ್ತದೆ ಸಾಮಾನ್ಯವಾಗಿ ಲೋಹಗಳು ಕೂಡ ಈ ರೀತಿಯಾಗಿರುತ್ತವೆ ಮತ್ತು ನಿರ್ದಿಷ್ಟವಾಗಿ ಸೆಮಿಕಂಡಕ್ಟರ್semiconductorಗಳು ಮತ್ತು ಅವಾಹಕಗಳನ್ನು ಈ ಎಲೆಕ್ಟ್ರಾನ್ಗಳ ಮೂಲಕ ಆವರ್ತಕ ಸಾಮರ್ಥ್ಯದಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಇದಕ್ಕೆ ಕಾರಣವೆಂದರೆ ಘನವಸ್ತುಗಳ ಬ್ಯಾಂಡ್ ಸಿದ್ಧಾಂತ ಆದ್ದರಿಂದ ಆವರ್ತಕ ಸಾಮರ್ಥ್ಯಗಳ ಬಗ್ಗೆ ಎಷ್ಟು ನಿರ್ದಿಷ್ಟವಾಗಿದೆ ಎಂದು ನೋಡೋಣ ಆದ್ದರಿಂದ ನಾನು 1D V ನಲ್ಲಿ ಆವರ್ತಕ ಸಾಮರ್ಥ್ಯದ ಬಗ್ಗೆ ಮಾತನಾಡುವಾಗ ಇದು V xa ಅಲ್ಲಿ a ಆವರ್ತಕವಾಗಿದೆ ಚಿತ್ರಗಳನ್ನು ಮಾಡುವ ಮೂಲಕ ನಾನು ಇದನ್ನು ವಿವರಿಸುತ್ತೇನೆ ಆದ್ದರಿಂದ ಉದಾಹರಣೆಗೆ ನಾನು ಈ ರೀತಿಯ ಸಾಮರ್ಥ್ಯವನ್ನು ಹೊಂದಿದ್ದರೆ ಅಲ್ಲಿ ನಾನು y ಅಕ್ಷ ಮತ್ತು ಸಂಭಾವ್ಯ ಶಕ್ತಿಯನ್ನು ತೋರಿಸಿದ್ದೇನೆ ಸ್ಪಷ್ಟವಾಗಿ ಸಮತಲ ಅಕ್ಷದಲ್ಲಿ x ಮತ್ತು ಚುಕ್ಕೆಗಳ ರೇಖೆಗಳ ಮೂಲಕ ನಾನು ತೋರಿಸುತ್ತಿರುವ ಈ ಮಟ್ಟವು V 0 ಎಂದು ಹೇಳೋಣ ಮತ್ತು ಕೆಂಪು ಚುಕ್ಕೆಗಳ ರೇಖೆಯಿಂದ ನಾನು ತೋರಿಸುತ್ತಿರುವ ಸಾಮರ್ಥ್ಯದ ಎತ್ತರ V ನಂತರ ನಿರ್ದಿಷ್ಟ ದೂರವು ಸಂಭವನೀಯತೆಯನ್ನು ಪುನರಾವರ್ತಿಸುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ಅವಧಿ a ಆದ್ದರಿಂದ ಈ ಸಂಭಾವ್ಯ V V xa ಗೆ ಸಮಾನವಾಗಿರುತ್ತದೆ ಇದು ತುಂಬಾ ಸರಳ ಉದಾಹರಣೆಯಾಗಿದೆ ಉದಾಹರಣೆಗೆ ನಾವು ಒಂದು ಆಯಾಮದ ಪರಮಾಣುಗಳನ್ನು ಸಮಾನ ದೂರದಿಂದ ಬೇರ್ಪಡಿಸಬಹುದು ∞ ನಿಂದ ∞ ಎಲ್ಲಾ ರೀತಿಯಲ್ಲಿ ಹೋಗಬಹುದು ಆದ್ದರಿಂದ ಇವುಗಳು 1D ಯಲ್ಲಿ ಹಸಿರು ಚುಕ್ಕೆಗಳಿಂದ ತೋರಿಸಲ್ಪಟ್ಟ ಪರಮಾಣುಗಳು ಮತ್ತು ಪ್ರತಿಯೊಂದೂ ತನ್ನದೇ ಆದ ಸಾಮರ್ಥ್ಯವನ್ನು ಹೊಂದಿದೆ ಆದುದರಿಂದ ನಾನು ಆ ಸಾಮರ್ಥ್ಯವನ್ನು ಈ ರೀತಿ ಮಾಡಲಿ ಮತ್ತು ಸರಿಯಾದ ವಿವರಣೆಗಾಗಿ ನಾನು ಅದನ್ನು ಒಂದು ಆಯಾಮದ ಪರಮಾಣುವಿನ ಸ್ಥಾನದಲ್ಲಿ ಸೀಮಿತಗೊಳಿಸುತ್ತೇನೆ ಮತ್ತು ಇದು ಎಲ್ಲೆಡೆ ಒಂದೇ ಆಗಿರುತ್ತದೆ ಅಂತಿಮವಾಗಿ ನಾನು ಈ ಎಲ್ಲ ಸಾಮರ್ಥ್ಯಗಳನ್ನು ಸೇರಿಸಿದಾಗ ನನಗೆ ಸಿಗುವುದು ನಾನು ಇಲ್ಲಿ ಹಸಿರು ಬಣ್ಣದಲ್ಲಿ ತೋರಿಸುತ್ತಿರುವಂತಹ ಸಾಮರ್ಥ್ಯ ಮತ್ತು ಇದು ಪರಮಾಣುಗಳ ನಡುವಿನ ಅಂತರದ ಅವಧಿಯನ್ನು ಹೊಂದಿದೆ ಆದ್ದರಿಂದ ಇದು ಕೂಡ ಒಂದು ಆವರ್ತಕ ಸಾಮರ್ಥ್ಯವಾಗಿದೆ ಮತ್ತು ನಾವು ಇದರಲ್ಲಿ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸಲು ಬಯಸುತ್ತೇವೆ ಸಂಭಾವ್ಯತೆಯ ಆವರ್ತಕತೆಯು ಪರಿಹಾರವನ್ನು ಸರಳಗೊಳಿಸುತ್ತದೆ ಹಾಗೂ ಅದು ನನಗೆ ಹೊಸ ಕ್ವಾಂಟಮ್ ಸಂಖ್ಯೆ k ನೀಡುತ್ತದೆ ಉಚಿತ ಎಲೆಕ್ಟ್ರಾನ್ ಗಳಿಗಾಗಿ ನಾನುeikx ಪರಿಹಾರವನ್ನು ಹೊಂದಿದ್ದೆನೆಂದು ನೆನಪಿಡಿ ಇಲ್ಲಿ k ಆವೇಗಕ್ಕೆ ಸಂಬಂಧಿಸಿದೆ ಇಲ್ಲಿ ನಾನು ಕ್ವಾಂಟಮ್ ಸಂಖ್ಯೆ k ಅನ್ನು ಹೊಂದಲಿದ್ದೇನೆ ಆದರೆ ದಯವಿಟ್ಟು k ಯಲ್ಲಿ ಹೋಲಿಕೆಯಿಂದ ಹೋಗಬೇಡಿ k ಈ ಸಂದರ್ಭದಲ್ಲಿ ಆವೇಗವನ್ನು ಪ್ರತಿನಿಧಿಸುವುದಿಲ್ಲ ನೋಡೋಣ ಆದ್ದರಿಂದ ಈ ಸಾಮರ್ಥ್ಯದಲ್ಲಿ ಸಮ್ಮಿತಿ ಇದ್ದಾಗಲೆಲ್ಲಾ ನನಗೆ ಈ ರೀತಿ ಮಾಡಲು ಅವಕಾಶ ಮಾಡಿಕೊಡಿ ಎಂದರೆ ನಾನು ಇಡೀ ವಿಷಯವನ್ನು a ನಿಂದ ಪ್ರದರ್ಶಿಸಿದರೆ ಅಂದರೆ ನಾನು ಈ ಬಿಂದುವನ್ನು ಊಹಿಸುತ್ತೇನೆ a ಆದ್ದರಿಂದ ಈ ವಿಷಯವು ಈ ರೀತಿ ಕಾಣುತ್ತದೆ ನೀವು ನಿಜವಾಗಿಯೂ ಬದಲಾದ ವ್ಯವಸ್ಥೆಯನ್ನು ಮೂಲ ವ್ಯವಸ್ಥೆಯ ಬಲದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಆದ್ದರಿಂದ v ಇದು V xa ಮತ್ತು ಕೆಂಪು ಒಂದು V ಹಿಂದೆ V V ಗೆ ಸಮನಾಗಿದ್ದ ಸಂದರ್ಭಗಳಲ್ಲಿ ನಾವು ಸಮ್ಮಿತಿಯನ್ನು ಎದುರಿಸಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ನಾವು ತರಂಗ ಕಾರ್ಯವನ್ನು ತೋರಿಸಿದ್ದೇವೆ ψ x ನ ಸಮ ಅಥವಾ ಬೆಸ ಕಾರ್ಯ ಆದ್ದರಿಂದ ಸಮ್ಮಿತಿಯು ಈ ಆಸ್ತಿಯನ್ನು ತರಂಗ ಕಾರ್ಯವಾಗಿ ನಡೆಸಿತು ಅಂತೆಯೇ ಇಲ್ಲಿ ಈ ಸಮ್ಮಿತಿಯಾಗಿದೆ ನಾವು ಒಂದು ಅಥವಾ ನಿಯತಕಾಲಿಕದಿಂದ ವರ್ಗಾವಣೆಯಾದಾಗ ವ್ಯವಸ್ಥೆಯು ನಿಖರವಾಗಿ ಒಂದೇ ರೀತಿ ಕಾಣುತ್ತದೆ ಎಂಬುದು ಬ್ಲೋಚ್ ಪ್ರಮೇಯ ಎಂಬ ಪ್ರಮೇಯದಿಂದ ವಿವರಿಸಲ್ಪಟ್ಟ ತರಂಗ ಕಾರ್ಯದಂತೆ ನಿರ್ದಿಷ್ಟ ಆಸ್ತಿಗೆ ಕಾರಣವಾಗುತ್ತದೆ ಬ್ಲೋಚ್ನ ಪ್ರಮೇಯವನ್ನು ಪ್ರೇರೇಪಿಸಲು x 0 ಕುರಿತು ಸಮ್ಮಿತೀಯವಾಗಿರುವ ಸಾಮರ್ಥ್ಯಕ್ಕಾಗಿ ನಾವು ಈ ತೀರ್ಮಾನಕ್ಕೆ ಹೇಗೆ ಬಂದೆವು ಎಂಬುದನ್ನು ಮತ್ತೊಮ್ಮೆ ನೆನಪಿಸೋಣ ಇಲ್ಲಿ ಶ್ರೋಡಿಂಗರ್ ಸಮೀಕರಣವು 22md2dx2VxxEψx ಆಗಿರುತ್ತದೆ ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಎಂದರೆ ನಾವು x ನಿಂದ x ಅನ್ನು ಬದಲಾಯಿಸಿದ್ದೇವೆ ಆದ್ದರಿಂದ ನಾವು x y ಅನ್ನು ಸಮವಾಗಿ x ಎಂದು ಬರೆದಿದ್ದೇವೆ ಮತ್ತು ಆದ್ದರಿಂದ x ಪರಿಭಾಷೆಯಲ್ಲಿ ಸಮೀಕರಣ 22md2dy2V yyEψy ಆದ್ದರಿಂದ ಸಮೀಕರಣವು 22md2dy2VyyEψy 2 ಸಮೀಕರಣಗಳು ಒಂದೇ ಆಗಿರುವುದನ್ನು ಗಮನಿಸಿ ಆದ್ದರಿಂದ ಅವರು ಒಂದೇ ಪರಿಹಾರವನ್ನು ಹೊಂದಿದ್ದಾರೆ ಮತ್ತು ಆದ್ದರಿಂದ ಪರಿಹಾರಗಳು ಸ್ಥಿರವಾಗಿ ಬದಲಾಗಬಹುದು ಆದ್ದರಿಂದ ನಾವು x ಗೆ ಕೆಲವು ಸ್ಥಿರಾಂಕಗಳನ್ನು ಹೊಂದಿದ್ದೇವೆ y ಅಥವಾ ನಾವುx ಸಮ ಮೊತ್ತ ಸ್ಥಿರ x ಅನ್ನು ಹೊಂದಿದ್ದೇವೆ 2 ಒಂದೇ ಆಗಿರುವುದರಿಂದ ಸಿಸ್ಟಮ್ ಒಂದೇ ಆಗಿರುವುದರಿಂದ ನಾನು ಅದನ್ನು ಬದಲಾಯಿಸಿದಾಗ ಅಥವಾ ತಿರುಗಿಸಿದಾಗ C ಯೂ 1 ಅಥವಾ 1 ಆಗಿರಬಹುದು ಅದು ತರಂಗ ಕಾರ್ಯವು ಬೆಸ ಕಾರ್ಯವಾಗಿರಬೇಕು ಎಂಬ ತೀರ್ಮಾನಕ್ಕೆ ಕಾರಣವಾಯಿತು ಅಥವಾ ಈ ಆವರ್ತಕ ವ್ಯವಸ್ಥೆಯಲ್ಲಿ ನಾವು ಈಗ ಅದೇ ಕೆಲಸವನ್ನು ಮಾಡಲಿದ್ದೇವೆ ಹಾಗಾಗಿ ನಾನು ಈಗ ಬ್ಲೋಚ್ ನ ಪ್ರಮೇಯವನ್ನು ಚರ್ಚಿಸಲು ಹೊರಟಿದ್ದೇನೆ ಇದರಲ್ಲಿ V xa V ನಂತೆಯೇ ಇರುತ್ತದೆ ಆದ್ದರಿಂದ ನನ್ನ ಶ್ರೋಡಿಂಗರ್ ಸಮೀಕರಣ 22mψVxxEψx ಹಾಗಾಗಿ 22md2dy2Vy ayEψy ಈಗ V V ಹಾಗಾಗಿ 22md2dy2VyyEψy ಈಗ ಈ 2 ಸಮೀಕರಣಗಳು ಒಂದೇ ರೀತಿಯಾಗಿವೆ ಆದ್ದರಿಂದ ಹೆಚ್ಚೆಂದರೆ ನಾನು ಹೊಂದಿರಬಹುದಾದ y ಅಂದರೆXa ಮೊತ್ತವು ಸ್ಥಿರವಾದ X ಗೆ ಸಮವಾಗಿರುತ್ತದೆ ಇದು ತೀರ್ಮಾನವಾಗಿದೆ ಈಗ ನಾನು ಇನ್ನೊಂದು ಬಾರಿ ಮಾಡಬಹುದು ಹಾಗಾಗಿ ಈಗ ನನ್ನ ಮೂಲ ಸಮೀಕರಣವನ್ನು ಸರಿಪಡಿಸಬಹುದು 22md2dx2VxxEψx ಮತ್ತು y ಅನ್ನು x 2 a ಗೆ ಸಮನಾಗಿ ತೆಗೆದುಕೊಳ್ಳಿ ಹಾಗಾಗಿ ನಾನು ಸಿಸ್ಟಮ್ ಅನ್ನು 2 ರಿಂದ ಬದಲಾಯಿಸಿದರೂ ನಿಜವಾಗಿಯೂ ಏನೂ ಬದಲಾಗುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ನಾನು ಸಮೀಕರಣವನ್ನು ಹೊಂದಲಿದ್ದೇನೆ 22md2dy2Vy 2axEψy ಹಾಗಾಗಿ ನಾನು yC2 x ಅನ್ನು ಹೊಂದಲಿದ್ದೇನೆ ಆದ್ದರಿಂದ ನೆನಪಿಡಿ ನಾವು ಲ್ಯಾಟಿಸ್ ಅಥವಾ ಸಾಮರ್ಥ್ಯವನ್ನು yC1x ನಿಂದ ಬದಲಾಯಿಸಿದರೆ ಮತ್ತು ನಾವು ಲ್ಯಾಟಿಸ್ ಅನ್ನು 2 a ನಿಂದ ಬದಲಾಯಿಸಿದರೆ ನನಗೆ yC2xಸಿಗುತ್ತದೆ ಈಗ ಇದರ ಬಗ್ಗೆ ಯೋಚಿಸಿ ನಾನು ಲ್ಯಾಟಿಸ್ ಅನ್ನು ಒಂದೊಂದಾಗಿ ವರ್ಗಾಯಿಸಿದರೆ 2 ಒಂದು ಶಿಫ್ಟ್ ಅನ್ನು ಒಂದು ಸಮಯದಲ್ಲಿ ಮಾಡಿದರೆ ನನಗೆ ಸಿಗುತ್ತಿತ್ತು ಆಗ ನಾನು ಎರಡನೇ ಪ್ರಕರಣದಲ್ಲಿ C12ψ ಆಗಿರುತ್ತಿದ್ದೆ ಮತ್ತು ಇದು C2C12ಅನ್ನು ಸೂಚಿಸುತ್ತದೆ ಅದು ತೀರ್ಮಾನ ಸಂಖ್ಯೆ 1 ಆಗಿದೆ ತೀರ್ಮಾನ ಸಂಖ್ಯೆ 2 ಸಿಸ್ಟಮ್ a ಅಥವಾ 2 a ಅಥವಾ 3 a ಅಥವಾ 3 ರ ನಂತರ ಶಿಫ್ಟ್ ಮಾಡಿದ ನಂತರ ಒಂದೇ ರೀತಿ ಕಾಣುತ್ತದೆ ಮತ್ತು ಆದ್ದರಿಂದ2 ಬದಲಾಗದೆ ಉಳಿದಿದೆ ಒಂದು ನಿರ್ದಿಷ್ಟ ಹಂತದಲ್ಲಿ ಕಣವನ್ನು ಕಂಡುಕೊಳ್ಳುವ ಸಂಭವನೀಯತೆಯು ಬದಲಾಗದೆ ಉಳಿಯಬೇಕು ನಾನು ಸಿಸ್ಟಮ್ ಅನ್ನು ಬದಲಾಯಿಸಿದರೆ ಅದು ಅನಂತ ವ್ಯವಸ್ಥೆ ಮತ್ತು ಆದ್ದರಿಂದ C2 C1 C2 ಅಥವಾ C3 1 ಆದ್ದರಿಂದ ನಾನು ಪ್ರತಿನಿಧಿಸುವC2 ಅನ್ನು ಹೊಂದೋಣ C ಮೂಲಕ ಶಿಫ್ಟ್ ಮಾಡಿದರೆ 2 a ಗೆ ಸಮನಾಗಿರುತ್ತದೆ ಅದು CC ಮತ್ತು ಪ್ರತಿಯೊಂದರ ಮಾಡ್ಯೂಲ್ ಒಂದೇ ಆಗಿರುತ್ತದೆ ಮತ್ತು ಆದ್ದರಿಂದ ನನ್ನಲ್ಲಿರುವ ಏಕೈಕ ಆಯ್ಕೆಯೆಂದರೆ C ಅನ್ನು ಮೊತ್ತದ eika c 1 ಎಂದು ಬರೆಯುವುದು C ಎರಡೂ ಗುಣಲಕ್ಷಣಗಳನ್ನು ತೃಪ್ತಿಪಡಿಸಿದೆ ಮತ್ತು ಆದ್ದರಿಂದ ನಾನು a ನಿಂದ ವರ್ಗಾಯಿಸಿದರೆeikaψ ಗೆ ಸಮನಾಗಿರುತ್ತದೆ ಸಂಭಾವ್ಯ ಶಕ್ತಿಯ ತರಂಗ ಕ್ರಿಯೆ V V xa ಗೆ ಸಮನಾಗಿರುತ್ತದೆ ಆದುದರಿಂದ ಒಂದು ಕಣವು ಆವರ್ತಕ ಸಾಮರ್ಥ್ಯದಲ್ಲಿ ಚಲಿಸುತ್ತಿದ್ದರೆ ಅದು ಅದರ ಸ್ಥಿತಿಯನ್ನು ತೃಪ್ತಿಪಡಿಸಲಿದೆ ಆದುದರಿಂದ ಒಂದು ಸಂಭಾವ್ಯ ಶಕ್ತಿಯಲ್ಲಿ ಚಲಿಸುವ ಒಂದು ಕಣಕ್ಕೆ ಈ ಬ್ಲೋಚ್ ಪ್ರಮೇಯವನ್ನು ಬರೆಯೋಣ ಇದು ತರಂಗ ಕ್ರಿಯೆಯ ಆವರ್ತಕವಾಗಿದೆ ಅಂದರೆxaeikaψ ಅದು ಬ್ಲೋಚ್ ಪ್ರಮೇಯ ಬರೆಯುವ ಅದೇ ವಿಷಯವನ್ನು ಬರೆಯುವ ಇನ್ನೊಂದು ವಿಧಾನವೆಂದರೆ ತರಂಗ ಕಾರ್ಯಗಳು xeikxuk ಅಲ್ಲಿ uk ಆವರ್ತಕವಾಗಿದ್ದು ಅದೇ ಆವರ್ತಕವಾಗಿದೆ ಇದು ಸ್ವಯಂಚಾಲಿತವಾಗಿ ಮೇಲಿನ ಸ್ಥಿತಿಯನ್ನು ತೃಪ್ತಿಪಡಿಸುತ್ತದೆ ಹಾಗಾದರೆ ಹೇಗೆ ಹಾಗಾಗಿ ನಾನುxaeikxaukxa ಅನ್ನು ಹೊಂದಲಿದ್ದೇನೆ ಮತ್ತು u ನಿಯತಕಾಲಿಕವಾಗಿರುವುದರಿಂದ ನಾನು ಇದನ್ನು eikxeikauk ನಂತೆಯೇ ಹೊಂದಿದ್ದೇನೆ ಅದು eikaψ ನಂತೆಯೇ ಇರುತ್ತದೆ ಈಗ ಅದನ್ನು k x ಎಂದು ಲೇಬಲ್ ಮಾಡೋಣ ಆದ್ದರಿಂದ ಎರಡೂ ಒಂದೇ ಗುಣಲಕ್ಷಣಗಳಾಗಿವೆ ಆದ್ದರಿಂದ ಇದು ಆವರ್ತಕ ಸಾಮರ್ಥ್ಯದಲ್ಲಿ ತರಂಗವು ಕಾರ್ಯನಿರ್ವಹಿಸುವ ಬ್ಲೋಚ್ ಪ್ರಮೇಯವಾಗಿದೆ ಇದು ಬ್ಲೋಚ್ ಪ್ರಮೇಯವಾಗಿದೆ ಆವರ್ತಕ ಸಂಭಾವ್ಯತೆಯಲ್ಲಿ ಚಲಿಸುವ ಕಣವು ತರಂಗ ಕ್ರಿಯೆಯ ರೂಪವನ್ನು ಹೊಂದಿದೆ ಇದನ್ನು ಈ ಮೇಲಿನ ಪೆಟ್ಟಿಗೆಯಿಂದ ಅಥವಾ ಕೆಳಗಿನ ಪೆಟ್ಟಿಗೆಯಿಂದ ನೀಡಲಾಗುತ್ತದೆ ಮತ್ತು ಎರಡೂ ಒಂದೇ ಇದು ಆಸಕ್ತಿದಾಯಕ ಗುಣಲಕ್ಷಣಗಳಿಗೆ ಕಾರಣವಾಗುತ್ತದೆ ಈಗ ವೇವ್ ಫಂಕ್ಷನ್ನಲ್ಲಿ ನಾನು ಅದನ್ನು k x ಎಂದು ಲೇಬಲ್ ಮಾಡುತ್ತಿದ್ದೇನೆ ಅದು eikxuk V xa V ಒಂದು ಸ್ಥಿರಕ್ಕೆ ಸಮನಾಗಿದ್ದರೆ ಸರಿ ಆ ಸಂದರ್ಭದಲ್ಲಿ ಕಣವು ಉಚಿತವಾಗಿದೆ ಮತ್ತು ತರಂಗ ಕ್ರಿಯೆkxeikxuk ಆದ್ದರಿಂದ ಆ ಸಂದರ್ಭದಲ್ಲಿ 1 ಆದ್ದರಿಂದ ಸಂಭಾವ್ಯತೆಯು ಹೆಚ್ಚಾದಂತೆ ಸ್ಥಿರವಾಗಿರುವುದಿಲ್ಲ ಆದರೆ ನಿಯತಕಾಲಿಕವಾಗಿ ಉಳಿಯುವುದರಿಂದ ನೀವು ಈ uk ಅನ್ನು ವಿಭಿನ್ನವಾಗಿ ಪಡೆಯುತ್ತೀರಿ ಅದು ಸ್ಥಿರ ಅಥವಾ 1 ಎರಡನೆಯ ಸಂದರ್ಭದಲ್ಲಿ k ಕಣದ ಆವೇಗವನ್ನು ಪ್ರತಿನಿಧಿಸುತ್ತದೆ ಅದು ಹೇಗೆ ಏಕೆಂದರೆ ನಾನು eikx ನಲ್ಲಿ ಕಾರ್ಯನಿರ್ವಹಿಸುವ p ಆಪರೇಟರ್ ಅನ್ನು ತೆಗೆದುಕೊಂಡರೆ ನನಗೆ ℏkeikx ಸಿಗುತ್ತದೆ ಆದ್ದರಿಂದ ಈ ವಿಷಯಗಳನ್ನು ಚರ್ಚಿಸುವಾಗ ನಾವು ಮತ್ತೆ ಮತ್ತೆ ಹೇಳಿದಂತೆ ನಾನು ಹೇಳಬಲ್ಲೆ ಇದು ಒಂದು ಆವೇಗ ಹಿಂದೆ ಇನ್ನೊಂದು ಕಡೆkxeikxuk ಆಗಿದ್ದರೆ k ಕಣದ ಆವೇಗವನ್ನು ನೀಡುವುದಿಲ್ಲ ಏಕೆಂದರೆ ಇದು ಆವೇಗದ ಐಗರ್ ಸ್ಥಿತಿ ಅಲ್ಲ ಆದ್ದರಿಂದ ಆವೇಗವನ್ನು ಸಂರಕ್ಷಿಸಲಾಗಿಲ್ಲ ನಾನುpkxi∂xeikxuk ಮಾಡುತ್ತೇನೆ ಎಂದು ನೋಡಲು ತುಂಬಾ ಸುಲಭ ಮತ್ತು ಇದು ಖಂಡಿತವಾಗಿಯೂ ≠Ceikxuk ಇದು ಅದಕ್ಕೆ ಸಮನಲ್ಲ ಆದ್ದರಿಂದ ಆವೇಗದ ಸಂರಕ್ಷಣೆ ಇಲ್ಲ ಆದ್ದರಿಂದ ಈ ಸ್ಟೇಟ್ಗಳಿಗೆ ಆವೇಗವನ್ನು ನಿಜವಾಗಿಯೂ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಯಾವುದೂ ಕಡಿಮೆ k ಎಂಬುದು ಉತ್ತಮ ಕ್ವಾಂಟಮ್ ಸಂಖ್ಯೆ ಇದು ಕ್ವಾಂಟಮ್ ಸಂಖ್ಯೆಗೆ ಸಂಬಂಧಿಸಿದೆ ನೀವು ಸಂಪೂರ್ಣ ವ್ಯವಸ್ಥೆಯನ್ನು ಅವಧಿಗೆ ಅನುವಾದಿಸಿದರೆ ಏನೂ ಬದಲಾಗುವುದಿಲ್ಲ ಈಗ ನಾನು kxeikxuk ಬರೆಯುವಾಗ ಇದನ್ನು ಈಗ ವಿವರಿಸಲು ಹೊರಟಿರುವ eikuk ಎಂದೂ ಬರೆಯಬಹುದು ಆದ್ದರಿಂದ V xa V ಗೆ ಸಮನಾದಾಗ V ಅನ್ನು ಫೋರಿಯರ್ ಸರಣಿ nCnein2πax ಬಳಸಿ ಬರೆಯಬಹುದು ಮತ್ತು ಈ Cns ನಾನು V ನ n ನೆಯ ಘಟಕವನ್ನು ಕರೆಯಲಿದ್ದೇನೆ ಹಾಗಾಗಿ ನಾನು ಇದನ್ನು nVnein2πax ಎಂದು ಬರೆಯಲಿದ್ದೇನೆ V0 ಮೂಲಭೂತವಾಗಿ ಸ್ಥಿರವಾಗಿದೆ ಮತ್ತು V1 V2 ಇವೆಲ್ಲವೂ ಸ್ಥಿರವಾಗಿರುತ್ತವೆ ಈಗ V0 ಒಂದು ನಿರ್ದಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ n 0 ಗೆ ಸಮನಾಗಿರುತ್ತದೆ ನನಗೆ ein2πax1 ನೀಡುತ್ತದೆ ಮತ್ತು ಆದ್ದರಿಂದ V0 ಪ್ರತಿನಿಧಿಸುವದು ಸಂಭಾವ್ಯತೆಗೆ ಕೇವಲ ಒಂದು ಉಲ್ಲೇಖ ಬಿಂದುವಾಗಿದೆ ಆದ್ದರಿಂದ ಇದು ನಿಜವಾಗಿಯೂ ಪರಿಹಾರದ ಮೇಲೆ ಪರಿಣಾಮ ಬೀರುವುದಿಲ್ಲ ಎಲ್ಲಾ ಶಕ್ತಿಯ ಉಲ್ಲೇಖ ಬಿಂದುವನ್ನು ಬದಲಾಯಿಸುತ್ತದೆ ಆದ್ದರಿಂದ ಪರಿಹಾರದ ಮೇಲೆ ಪರಿಣಾಮ ಬೀರುವ ಸಂಭಾವ್ಯ ಘಟಕಗಳು ಘಟಕಗಳು v 1 v 2 ಮತ್ತು ಹೀಗೆ ಆದ್ದರಿಂದ ನಮ್ಮಲ್ಲಿ V nVnein2πax ಗೆ ಸಮನಾಗಿರುತ್ತದೆ ನಾನು 2πa G1 n2πa ಅನ್ನು Gn ಎಂದು ಕರೆಯುತ್ತೇನೆ ಮತ್ತು ಇವುಗಳನ್ನು ಪರಸ್ಪರ ಲ್ಯಾಟಿಸ್ ವೆಕ್ಟರ್ ಎಂದು ಕರೆಯಲಾಗುತ್ತದೆ ಆದರೆ ಆ ಹೆಸರನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಆದರೆ ಇದೀಗ V nVneiGnx eiGna1 ಎಂಬುದನ್ನು ಗಮನಿಸಿ ಅದು ನಿಮಗೆ ತಿಳಿದಿರುವ ಫೋರಿಯರ್ ಪ್ರಮೇಯ ಆದ್ದರಿಂದ V xa V ನಂತೆಯೇ ಆಗುತ್ತದೆ ಆದ್ದರಿಂದ Gn 2πa ಆಗಿರುತ್ತದೆ ಮತ್ತು ಹೀಗೆ ಪರಸ್ಪರ ಸ್ಥಳ ಅಥವಾ ಪರಸ್ಪರ ಜಾಲರಿ ವಾಹಕಗಳು kxeikxuk ಮತ್ತು uk ಕೂಡ ಆವರ್ತಕವಾಗಿದೆ ನಾನು uk ಅನ್ನು nuneiGnx ಗೆ ಸಮನಾಗಿ ಬರೆಯಬಲ್ಲೆ ಹಾಗಾಗಿ ನನ್ನ ಬಳಿ kxeikxnukxeiGnx ಇದೆ ನಾನು ಇದನ್ನು eikG1xnuneix ಗೆ ಸಮನಾಗಿ ಬರೆಯಬಲ್ಲೆ ನಾನು ಇದನ್ನುeikG2xnuneix ಎಂದು ಬರೆಯಬಹುದು ನಾನು ಹಾಗೆ ಮಾಡಿದರೂ ಯಾವುದೇ eia ಅಥವಾ eia 1 ಆಗಿರುತ್ತದೆ ಮತ್ತು ಆದ್ದರಿಂದ nuneixಕೂಡ ಅದೇ ಆವರ್ತಕತೆಯೊಂದಿಗೆ ಆವರ್ತಕವಾಗಿದೆ ಅದು a ಆದ್ದರಿಂದ ನಾನು kx ಅನ್ನು eikxukx ಎಂದು ಬರೆಯಬಹುದು ಅದು eikG1xukG1 ಇದು ಬ್ಲೋಚ್ ನ ಪ್ರಮೇಯವನ್ನು ತೃಪ್ತಿಪಡಿಸುತ್ತದೆ ನಾನು ಇದನ್ನು eikG2xukG2 ಎಂದು ಬರೆಯಬಹುದು ಮತ್ತು ಆದ್ದರಿಂದ ಅಂತಿಮ ಪರಿಹಾರವು ಒಂದೇ ಆಗಿರುತ್ತದೆ ಮತ್ತು ಆದ್ದರಿಂದ ನಾವು ತೀರ್ಮಾನಿಸುವುದು ಆವರ್ತಕ ಸಂಭಾವ್ಯತೆಯಲ್ಲಿ k kG1 kG2 ಮತ್ತು ಹೀಗೆ ಎಲ್ಲವೂ ಸಮಾನವಾಗಿರುತ್ತದೆ ಹಾಗಾಗಿ ನಾನು k kG1 kG2 ಮೂಲಕ ತರಂಗ ಕಾರ್ಯವನ್ನು ಲೇಬಲ್ ಮಾಡಬಹುದು ಮತ್ತು ನಂತರ ನಾವು k 2 ಅನ್ನು ಕೆಲವು ಮಿತಿಗಳಲ್ಲಿ ನಿರ್ಬಂಧಿಸುವ ಸಂಪ್ರದಾಯವನ್ನು ಅನುಸರಿಸುತ್ತೇವೆ ಆದ್ದರಿಂದ ನಾವು ಈಗ ನೋಡಿದ್ದು ನನ್ನ ಬಳಿ k ಇದ್ದರೆ eikxuk ಎಂದು ಬರೆಯಲಾಗಿದೆ ನಾನು ಬರೆಯಬಹುದಿತ್ತು ಇದರಲ್ಲಿ eikGxukG ಕೂಡ ಇದೆ ಮತ್ತು ಇಬ್ಬರೂ ಬ್ಲೋಚ್ನ ಪ್ರಮೇಯ G ಯನ್ನು ಸ್ಪಷ್ಟವಾಗಿ ತೃಪ್ತಿಪಡಿಸುತ್ತಾರೆ ನಾನು ಹೇಳುತ್ತಿರುವಂತೆ ಕೆಲವು n2πa ಆದ್ದರಿಂದ k ಮತ್ತು ಯಾವುದೇ k G ತರಂಗ ಕ್ರಿಯೆಗೆ ಸಂಬಂಧಿಸಿದೆ ಮತ್ತು ಇದು ತರಂಗ ಕ್ರಿಯೆಯ ಆವರ್ತಕ ಮತ್ತು ಜಾಲರಿಯ ಆವರ್ತಕತೆಯ ಕಾರಣ ಆದುದರಿಂದ ನಾವು ಅನುಸರಿಸುವ ಸಮಾವೇಶವು k a ಯಿಂದ a ಗೆ ನಿರ್ಬಂಧಿಸುತ್ತದೆ ಆದ್ದರಿಂದ ಕೇವಲ ಚಿತ್ರಾತ್ಮಕವಾಗಿ ತೋರಿಸಲು ನನ್ನ ಬಳಿ k 0 a 2a ಮತ್ತು ಹೀಗೆ ಇದ್ದರೆ a 2a ನಂತರ ನಾವು ಇಲ್ಲಿಯವರೆಗೆ ಏನು ಚರ್ಚಿಸಿದ್ದೇವೆಯೆಂದರೆ 0 ರಲ್ಲಿ ಈ ಅಂಶವನ್ನು ನಾನು ಕೆಂಪು ವೃತ್ತದಿಂದ ತೋರಿಸುತ್ತಿರುವುದು ಈ ಹಂತಕ್ಕೆ ಸಮನಾಗಿದೆ ಒಂದು ಪಾಯಿಂಟ್a a ಗೆ ಸಮನಾಗಿರುತ್ತದೆ ಮತ್ತು ಈ 2 a ನಂತರ 4a ಮತ್ತು ಹೀಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ಇವೆಲ್ಲದರ ಮೇಲೆ k ಅನ್ನು ಸೂಚಿಸುವ ಬದಲು ನಾವು ನಮ್ಮ k ಅನ್ನು ಈ a ಒಳಗೆ ನಿರ್ಬಂಧಿಸುತ್ತೇವೆ ಮತ್ತು ಆದ್ದರಿಂದ ನಾವು ಸಂಪೂರ್ಣ k ಜಾಗವನ್ನು ಮ್ಯಾಪ್ ಮಾಡುತ್ತೇವೆ ಆದ್ದರಿಂದ ಇದನ್ನು ಮೊದಲ ಬ್ರಿಲೌಯಿನ್ ವಲಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಮೊದಲ ಬ್ರಿಲೌಯಿನ್ ವಲಯದಲ್ಲಿ ಕೆಲಸ ಮಾಡುತ್ತೇವೆ ನಾನು ನಿಮಗೆ ಈ ಪದಗಳನ್ನು ನೀಡುತ್ತಿದ್ದೇನೆ ಆದ್ದರಿಂದ ನೀವು ಅವುಗಳನ್ನು ಕೇಳಿದರೆ ನೀವು ನಿಜವಾಗಿಯೂ ಭಯಪಡುವುದಿಲ್ಲ ಇವೆಲ್ಲವೂ ಸಮಾನವಾಗಿವೆ ಆದುದರಿಂದ ನಾನು k ಒಳಗೆ a ನಿಂದ a ಒಳಗೆ ಕೆಲಸ ಮಾಡಲು ನನ್ನನ್ನು ನಿರ್ಬಂಧಿಸಬಹುದು ಈಗ ಪರಿಹಾರವನ್ನು ಬರೆಯಿರಿ ಏಕೆಂದರೆ ನಾವುkeikxuk ಬರೆದಿದ್ದೇವೆ ಮತ್ತು uk ಆವರ್ತಕವಾದುದರಿಂದ ನಾವು ಇದನ್ನುeikx∑un eiGnxಎಂದು ಬರೆದಿದ್ದೇನೆ ಅದನ್ನು ನಾನು ∑un eikGnxಎಂದು ಬರೆಯಬಹುದು ಕೇವಲ ಸಮಾವೇಶದ ಸಲುವಾಗಿ ನಾನು ಇದನ್ನು un Cn ಕೆಲವು ಗುಣಾಂಕ Cn ಎಂದು ಬರೆಯುತ್ತೇನೆ ಹಾಗಾಗಿ ನಾನು ನನ್ನkxn ∞CneikGnx ಬರೆಯುತ್ತಿದ್ದೇನೆ ನಾನು ತರಂಗ ಕಾರ್ಯವನ್ನು ಬರೆಯುವ ಇನ್ನೊಂದು ವಿಧಾನ ಇದು ಮತ್ತು ಈ ತರಂಗ ಕಾರ್ಯವು ಎಲ್ಲಾ ಮೊಮೆಂಟಾ k k G1 k G2 k G3 ಇತ್ಯಾದಿಗಳನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ k G1 k G2 ಹೀಗೆ ಮತ್ತು ∞ ರಿಂದ ಬದಲಾಗುತ್ತದೆ ಮತ್ತು ಆದ್ದರಿಂದ ನಾನು k k G1 k G2 k G3 ಮೂಲಕ ತರಂಗದ ಕಾರ್ಯವನ್ನು ನಿರ್ದಿಷ್ಟಪಡಿಸುತ್ತೇವೆಯೇ ಎಂಬುದು ಮುಖ್ಯವಲ್ಲ ಇವೆಲ್ಲವೂ ಸಮನಾಗಿದೆ ಎಂದು ನೋಡುವ ಇನ್ನೊಂದು ಮಾರ್ಗವಾಗಿದೆ ಮೊದಲ ಬ್ರಿಲೌಯಿನ್ ವಲಯದಲ್ಲಿ G1 2 ರಿಂದ G1 2 ಗೆ ಇದೆ ಈಗ ಒಮ್ಮೆ ನಾವು ಈ ಸಮೀಕರಣವನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮೂರನೇ ಮಾರ್ಗವಾಗಿದೆ ಒಬ್ಬರು ಬ್ಲೋಚ್blochನ ಪ್ರಮೇಯವನ್ನು ವ್ಯಕ್ತಪಡಿಸಬಹುದು ಅಂದರೆkx ಅನ್ನುn ∞CneikGnx ರೂಪದಲ್ಲಿದೆ ಮತ್ತು ಈ ಫಾರ್ಮ್n ∞CneikGnx ಗೆ ಸಮೀಕರಣವನ್ನು ಬರೆಯಲು ಮತ್ತು ನಂತರ ಬ್ಯಾಂಡ್ ರಚನೆಯನ್ನು ಪಡೆಯಲು ಉಪಯುಕ್ತವಾಗಿದೆ ಅದಕ್ಕಾಗಿಯೇ ಇದನ್ನು ಪರಿಚಯಿಸಿ ಹಾಗಾಗಿ ಬ್ಲೋಚ್ ಪ್ರಮೇಯಕ್ಕೆ ಈ ಪರಿಚಯವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ ಆದ್ದರಿಂದ ಒಂದು ಕಣವು ಆವರ್ತಕ ಸಾಮರ್ಥ್ಯದಲ್ಲಿ ಚಲಿಸುವಾಗ ತೀರ್ಮಾನ V V xa V x2a ಗೆ ಸಮಾನವಾಗಿರುತ್ತದೆ ಮತ್ತು ಹೀಗೆ ಇದು ತರಂಗ ಕಾರ್ಯವು ಬ್ಲೋಚ್ನ ಪ್ರಮೇಯವನ್ನು ತೃಪ್ತಿಪಡಿಸುತ್ತದೆ ಬ್ಲೋಚ್ ಪ್ರಮೇಯ ಎಂದರೇನು ಆದ್ದರಿಂದψ ಎಂದರೆψxa eikxψ ಗೆ ಸಮಾನವಾಗಿರುತ್ತದೆ ಮತ್ತು ನಾವು ಇದನ್ನು k ನಿಂದ ಲೇಬಲ್ ಮಾಡುತ್ತೇವೆ ಇದನ್ನು ಇನ್ನೊಂದು ರೂಪದಲ್ಲಿ ವ್ಯಕ್ತಪಡಿಸಬಹುದು ψ ಮತ್ತೊಮ್ಮೆ ನಾನು ಅದನ್ನು ಲೇಬಲ್ ಮಾಡುತ್ತೇನೆ ಅದು eikxuk ಗೆ ಸಮಾನವಾಗಿರುತ್ತದೆ ಅಲ್ಲಿ u ಸಹ ಆವರ್ತಕ uk xa ಆಗಿದೆ ಮತ್ತು ಅಂತಿಮವಾಗಿ ನಾನು ಇದನ್ನು ಹೀಗೆ ಬರೆಯಬಹುದು